ಜೈವಿಕ ರಿಯಾಕ್ಟರ್ಗಳ ಕುರಿತ ಈ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ನ ಉಪನ್ಯಾಸ 7ಕ್ಕೆ ಸುಸ್ವಾಗತ ಕಳೆದ ಉಪನ್ಯಾಸದಲ್ಲಿ ನಾವು ಅಭ್ಯಾಸ ಸಮಸ್ಯೆ 2 ರ ಪರಿಹಾರವನ್ನು ನೋಡಿದ್ದೆವು ಆದ್ದರಿಂದ ಅದರ ನಂತರದ ವಿಷಯಗಳೊಂದಿಗೆ ನಾವು ಮುಂದುವರಿಯೋಣ ಕಿಣ್ವದ ಪ್ರತಿಕ್ರಿಯೆಗಾಗಿ ನಾವು ಮೈಕೆಲಿಸ್ ಮೆನ್ಟೆನ್ ಚಲನಶಾಸ್ತ್ರ ಕೈನೆಟಿಕ್ಸ್ ವನ್ನು ನೋಡಿದ್ದೆವು ಅಲ್ಲಿಯ ಕಾರ್ಯವಿಧಾನವೇನೆಂದರೆ ಕಿಣ್ವ ಮತ್ತು ತಲಾಧಾರವು ನಮಗೆ ಕಿಣ್ವ ತಲಾಧಾರ ಸಂಕೀರ್ಣವನ್ನು ನೀಡುತ್ತದೆ ಮತ್ತು ಕಿಣ್ವ ತಲಾಧಾರದ ಸಂಕೀರ್ಣವು ಒಡೆದು ಕಿಣ್ವ ಮತ್ತು ಉತ್ಪನ್ನ ಪುನಃ ಉತ್ಪನ್ನ ಮತ್ತು ಕಿಣ್ವವನ್ನು ನೀಡುತ್ತದೆ ಅದು ಕಾರ್ಯವಿಧಾನವಾಗಿತ್ತು ಅದು ಸಹಜವಾಗಿ ಬಹಳ ಸರಳವಾದ ಕಾರ್ಯವಿಧಾನ ಮತ್ತು ನಿರೀಕ್ಷೆಯಂತೆ ಕಿಣ್ವ ಪ್ರತಿಕ್ರಿಯೆಗಳಿಗೆ ಇತರ ಹಲವು ರೀತಿಯ ಕಾರ್ಯವಿಧಾನಗಳು ಅಸ್ತಿತ್ವದಲ್ಲಿವೆ ಮತ್ತು ಅವುಗಳಲ್ಲಿ ಕೆಲವನ್ನು ನಾವು ಈ ಮೈಕೆಲಿಸ್ ಮೆನ್ಟೆನ್ ಚಲನಶಾಸ್ತ್ರದ ಕೈನೆಟಿಕ್ಸ್ ರೂಪಾಂತರಗಳಾಗಿ ನೋಡುತ್ತೇವೆ ಆ ರೀತಿಯಲ್ಲಿ ಅದನ್ನು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಇಡುವುದು ಸೂಕ್ತವಾದ ನಿಯತಾಂಕಗಳನ್ನು ಪಡೆಯುವುದು ಇತ್ಯಾದಿ ನಮಗೆ ಸುಲಭವಾಗುತ್ತದೆ ಆದ್ದರಿಂದ ನಾವು ಒಂದೇ ಕಿಣ್ವದೊಂದಿಗಿನ ಇತರ ಚಲನಶಾಸ್ತ್ರ ಕೈನೆಟಿಕ್ಸ್ಗಳನ್ನು ನೋಡೋಣ ಒಂದೇ ತಲಾಧಾರದೊಂದಿಗೆ ಕೆಲವು ಪ್ರತಿರೋಧಕಗಳಿರುವ ಪರಿಸ್ಥಿತಿ ನಾವು ನೋಡಲು ಹೊರಟಿರುವ ಮೊದಲ ಪ್ರತಿರೋಧವನ್ನು ಸ್ಪರ್ಧಾತ್ಮಕ ಪ್ರತಿಬಂಧ ಎಂದು ಕರೆಯಲಾಗುತ್ತದೆ ಈ ನಿದರ್ಶನದಲ್ಲಿ ಪ್ರತಿರೋಧಕವು ಕಿಣ್ವಕ್ಕೆ ಬಂಧಿಸಲ್ಪಡುವ ಮೂಲಕ ಪ್ರತಿಕ್ರಿಯೆಯನ್ನು ತಡೆಯುತ್ತದೆ ಮತ್ತು ಆ ಮೂಲಕ ಸ್ಪರ್ಧೆಯನ್ನು ಒದಗಿಸುತ್ತದೆ ಇದನ್ನು ಸ್ಪರ್ಧಾತ್ಮಕ ಪ್ರತಿಬಂಧ ಎಂದು ಕರೆಯಲಾಗುತ್ತದೆ ಮತ್ತು ಇದರಿಂದಾಗಿ ಕಿಣ್ವಕ್ಕೆ ಬಂಧಿಸುವ ಪ್ರಕ್ರಿಯೆಯಲ್ಲಿ ತಲಾಧಾರಕ್ಕೆ ಸ್ಪರ್ಧೆಯನ್ನು ನೀಡುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರತಿಕ್ರಿಯೆ ಯೋಜನೆ ಈ ರೀತಿಯಾಗಿದೆ

ತಲಾಧಾರ ಮತ್ತು ಕಿಣ್ವ ಒಟ್ಟಿಗೆ ಬೆರೆತು ಕಿಣ್ವ ತಲಾಧಾರದ ಸಂಕೀರ್ಣವನ್ನು ನಿಮಗೆ ನೀಡುತ್ತವೆ ಇದು ರಿವರ್ಸಿಬಲ್ ರಿಯಾಕ್ಷನ್ k 1 ಫಾರ್ವರ್ಡ್ ರೇಟ್ k 2 ರಿವರ್ಸ್ ರಿಯಾಕ್ಷನ್ ದರ ಮತ್ತು ಕಿಣ್ವ ತಲಾಧಾರ ಸಂಕೀರ್ಣವು ಕಿಣ್ವ ಮತ್ತು ಉತ್ಪನ್ನವನ್ನು ನೀಡುತ್ತದೆ ಇದು ಮೈಕೆಲಿಸ್ ಮೆನ್ಟೆನ್ ಕಿಣ್ವ ಚಲನಶಾಸ್ತ್ರದ ಸರಳ ಕಿಣ್ವವಾಗಿತ್ತು ಮತ್ತು ಇಲ್ಲಿ ಹೆಚ್ಚುವರಿಯಾಗಿ ಅದೇ ಸಮಯದಲ್ಲಿ ಕಿಣ್ವದೊಂದಿಗೆ ಸಂವಹನ ನಡೆಸುವ ಪ್ರತಿರೋಧಕ ಅಣುವನ್ನು ನಾವು ಹೊಂದಿದ್ದೇವೆ ಮತ್ತು ವ್ಯತಿರಿಕ್ತವಾಗಿ ಒಂದು ಕಿಣ್ವ ಪ್ರತಿರೋಧಕ ಸಂಕೀರ್ಣವನ್ನು ನೀಡುತ್ತದೆ ಈ ರೀತಿಯ ಪ್ರತಿಕ್ರಿಯೆ ಯೋಜನೆಯನ್ನು ಸ್ಪರ್ಧಾತ್ಮಕ ಪ್ರತಿಬಂಧ ಎಂದು ಕರೆಯಲಾಗುತ್ತದೆ ಈಗ ನೀವು ನಿಮಗೆ ಸಮಯ ಸಿಕ್ಕಾಗ ಇದನ್ನು ಪ್ರಯತ್ನಿಸಬಹುದು ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಆದ್ದರಿಂದ ನಾನು ಇಡೀ ವಿಷಯವನ್ನು ವ್ಯುತ್ಪತ್ತಿಸಲು ಹೋಗುವುದಿಲ್ಲ ವ್ಯುತ್ಪತ್ತಿ ಮೈಕೆಲಿಸ್ ಮೆನ್ಟೆನ್ ಚಲನಶಾಸ್ತ್ರದ ಆಧಾರದ ಮೇಲೆಯೇ ಇರುತ್ತದೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿರುತ್ತದೆ ಏಕೆಂದರೆ ಇನ್ನೂ ಒಂದು ಪ್ರತಿಕ್ರಿಯೆ ನಡೆಯುತ್ತಿದೆ ಕಾರ್ಯಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ನೀವು ನೋಡಬೇಕು ನೀವು ಅದನ್ನು ವ್ಯುತ್ಪತ್ತಿಸಿದರೆ ಅದು ನಿಮಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಕೆಲವು ಪುಟಗಳು ಮತ್ತು ಹೀಗೆ ಇದರಲ್ಲಿ ನಾವು v ಪಡೆಯುತ್ತೇವೆ ಮತ್ತೆ ಇದು ಬ್ಯಾಚ್ ವ್ಯವಸ್ಥೆ ಆದ್ದರಿಂದ ವೊಲ್ಯೂಮೆಟ್ರಿಕ್ ರೇಟ್ ಅನ್ನು ಉತ್ಪನ್ನದ ಕ್ರೂಡೀಕೃತ ಪ್ರಮಾಣವಾಗಿ ತೆಗೆದುಕೊಳ್ಳಬಹುದು ಮತ್ತು ಇದನ್ನು ಹೀಗೆ ನೀಡಬಹುದು ಇಲ್ಲಿ I ಇನ್ಹಿಬಿಟೊರ್ ಕಾನ್ಸಂಟ್ರೇಶನ್ ಮತ್ತು ಇದನ್ನು ಉದ್ದೇಶಪೂರ್ವಕವಾಗಿ ಈ ರೂಪಕ್ಕೆ ಜೋಡಿಸಲಾಗಿದೆ ನಮ್ಮ ಮೈಕೆಲಿಸ್ ಮೆನ್ಟೆನ್ ಅನ್ನು ನೆನಪಿಸಿಕೊಳ್ಳಿ ಇಲ್ಲಿ K m ಅನ್ನು Km 1 I Ki ಎಂದು ಮಾರ್ಪಡಿಸಲಾಗಿದೆ ಆದ್ದರಿಂದ ಸ್ಪರ್ಧಾತ್ಮಕ ಪ್ರತಿಬಂಧದ ಸಂದರ್ಭದಲ್ಲಿ K m ಮಾರ್ಪಾಡಾಗುತ್ತದೆ ಕಾರ್ಯವಿಧಾನದಲ್ಲಿ ಸಹಜವಾಗಿ ಪ್ರತಿರೋಧಕವು ಕಿಣ್ವದೊಂದಿಗೆ ಬಂಧಿಸಲ್ಪಡುತ್ತದೆ ಮತ್ತು ಈ ರೀತಿಯಾಗಿ ಅದು ಕಿಣ್ವಕ್ಕಾಗಿ ತಲಾಧಾರದೊಂದಿಗೆ ಸ್ಪರ್ಧಿಸುತ್ತಿದೆ ಮತ್ತು ಆ ಮೂಲಕ ಪ್ರತಿಕ್ರಿಯೆಯನ್ನು ತಡೆಯುತ್ತದೆ ಮತ್ತು ದರ ಅಭಿವ್ಯಕ್ತಿಯ ಸಂದರ್ಭದಲ್ಲಿ ವ್ಯತ್ಯಾಸವು K m ನಲ್ಲಿ ಮಾತ್ರ ಇರುತ್ತದೆvm ಸ್ಥಿರವಾಗಿರುತ್ತದೆ ಇಲ್ಲಿರುವ K I k 6 ಅನ್ನು ಹೊರತುಪಡಿಸಿ ಏನೂ ಅಲ್ಲ - ರಿವರ್ಸ್ ರಿಯಾಕ್ಷನ್ k 5 ಇಂದ ಫಾರ್ವರ್ಡ್ ರಿಯಾಕ್ಷನ್ ದರ ಕಾನ್ಸ್ಟಂಟ್ ಆಗಿರುತ್ತದೆ ರಿವರ್ಸ್ ರಿಯಾಕ್ಷನ್ ಕಾನ್ಸ್ಟಂಟ್ ಅನ್ನು ಫಾರ್ವರ್ಡ್ ರಿಯಾಕ್ಷನ್ ಕಾನ್ಸ್ಟಂಟ್ನಿಂದ ಭಾಗಿಸಲಾಗಿದೆ ಮೊದಲೇ ಹೇಳಿದಂತೆ v m ಹಾಗೆ ಉಳಿಯುತ್ತದೆ ಆದ್ದರಿಂದ K m ಬದಲಾಗುತ್ತದೆ ಆದ್ದರಿಂದ ನಾವು ಲೈನ್ವೀವರ್ ಬುರ್ಕ್ ಅನ್ನು ರೂಪಿಸಿದರೆ ನಾವು ಸೂಕ್ತವಾದ ವಿಷಯಗಳನ್ನು ಈ ಸ್ಲೋಪ್ನಂತೆ ಮತ್ತು ಸೂಕ್ತವಾದ ವಿಷಯಗಳನ್ನು ಇಂಟರ್ಸೆಕ್ಟ್ ನಂತೆ ಪಡೆಯುತ್ತೇವೆ ಅದನ್ನು ಕಂಡುಹಿಡಿಯಲು ನಾನು ನಿಮಗೆ ಅವಕಾಶ ನೀಡುತ್ತೇನೆ ವಾಸ್ತವವಾಗಿ ನಾವು ಒಂದು ಸಮಸ್ಯೆಯನ್ನು ನಿಯೋಜಿಸೋಣ ಇದರಿಂದ ನೀವು ಅದನ್ನು ತಿಳಿದುಕೊಳ್ಳಬಹುದು ಮುಂದಿನ ವಿಧದ ಪ್ರತಿಬಂಧ ಮೊದಲಿನದು ಸ್ಪರ್ಧಾತ್ಮಕವಾಗಿತ್ತು ಎರಡನೆಯದನ್ನು ಸ್ಪರ್ಧಾತ್ಮಕವಲ್ಲದ ಪ್ರತಿಬಂಧ ಎಂದು ಕರೆಯಲಾಗುತ್ತದೆ ಸ್ಪರ್ಧಾತ್ಮಕವಲ್ಲದ ಪ್ರತಿಬಂಧದ ಸಂದರ್ಭದಲ್ಲಿ ಪ್ರತಿರೋಧಕವು ಕಿಣ್ವಕ್ಕೆ ಮತ್ತು ಕಿಣ್ವ ತಲಾಧಾರದ ಸಂಕೀರ್ಣಕ್ಕೆ ಬಂಧಿಸಲ್ಪಡುತ್ತದೆ ಯೋಜನೆ ಹೀಗಿದೆ ಇದು ಮೈಕೆಲಿಸ್ ಮೆನ್ಟನ್ ಯೋಜನೆ ಮೊದಲ ಪ್ರತಿಕ್ರಿಯೆ S ಪ್ಲಸ್ E ರಿವರ್ಸಿಬಲಿ E S ನಿಮಗೆ ಇರ್ರೀವೆರ್ಸಿಬ್ಲೆ E ಪ್ಲಸ್ P ನೀಡುತ್ತದೆ ಕಿಣ್ವವು ಪ್ರತಿರೋಧಕಕ್ಕೆ ಬಂಧಿಸಲ್ಪಟ್ಟು ಎನ್ಜೈಮ್ ಇನ್ಹಿಬಿಟೊರ್ ಕಾಂಪ್ಲೆಕ್ಸ್ ನಿಮಗೆ ನೀಡುತ್ತದೆ ಎನ್ಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ನಿಮಗೆ ಎನ್ಜೈಮ್ ಸಬ್ಸ್ಟ್ರೇಟ್ ಇನ್ಹಿಬಿಟೊರ್ ಕಾಂಪ್ಲೆಕ್ಸ್ ನೀಡಲು ಇನ್ಹಿಬಿಟೊರ್ ನೊಂದಿಗೆ ಹಿಮ್ಮುಖರಿವರ್ಸಿಬಲಿ reversiblyವಾಗಿ ಬಂಧಿಸಲ್ಪಡುತ್ತದೆ ಆದ್ದರಿಂದ ಸ್ಪರ್ಧಾತ್ಮಕವಲ್ಲದ ಪ್ರತಿಬಂಧಕ್ಕೆ ಇದು ಹೆಚ್ಚುವರಿ ಪ್ರತಿಕ್ರಿಯೆಯಾಗಿದೆ ಈ ಸಂದರ್ಭದಲ್ಲಿ ಪ್ರತಿರೋಧಕವು ಕಿಣ್ವಕ್ಕೆ ಮತ್ತು ಕಿಣ್ವ ತಲಾಧಾರದ ಸಂಕೀರ್ಣಕ್ಕೆ ಬಂಧಿಸಲ್ಪಡುತ್ತದೆ ಮೈಕೆಲಿಸ್ ಮೆನ್ಟೆನ್ ಮೆಟೀರಿಯಲ್ ಬ್ಯಾಲೆನ್ಸ್ ಮತ್ತು ಮುಂತಾದವುಗಳಂತೆಯೇ ನೀವು ದೀರ್ಘ ಪ್ರಕ್ರಿಯೆಗೆ ಹೋಗಬಹುದು ಮತ್ತು ನೀವು ಅದನ್ನು ಸರಿಯಾಗಿ ಮಾಡಿದರೆ ನೀವು ಬ್ಯಾಚ್ ಪ್ರಕರಣಕ್ಕೆ V ಈಕ್ವಾಲ್ಸ್ ಪಡೆಯುತ್ತೀರಿ V m ಅನ್ನು ಮಾರ್ಪಡಿಸಲಾಗಿದೆ ಸ್ಪರ್ಧಾತ್ಮಕವಲ್ಲದ ಪ್ರತಿರೋಧದ ಸಂದರ್ಭದಲ್ಲಿ K m ಅನ್ನು ಮಾರ್ಪಡಿಸಲಾಗಿಲ್ಲ V m ಬದಲಾಗುತ್ತದೆ K m ಹಾಗೆ ಉಳಿಯುತ್ತದೆ ನಾವು ಇನ್ನೊಂದು ರೀತಿಯ ಇನ್ಹಿಬಿಷನ್ ಅನ್ನು ನೋಡೋಣ ಮತ್ತು ನಂತರ ನಾವು ಸಮಸ್ಯೆಯನ್ನು ನೋಡೋಣ ಮತ್ತು ಈ ಉಪನ್ಯಾಸವು ಇತರ ಚಲನಶಾಸ್ತ್ರಕ್ಕೆ ಒಳ್ಳೆಯದು ಎಂದು ನಾನು ಭಾವಿಸುತ್ತೇನೆ ಒಂದು ಸಣ್ಣ ಉಪನ್ಯಾಸ ಇರಬಹುದು ಮೂರನೆಯದು ಸ್ಪರ್ಧೆಯಿಲ್ಲದ ಪ್ರತಿಬಂಧ ಮೊದಲನೆಯದು ಸ್ಪರ್ಧಾತ್ಮಕ ನಂತರ ಸ್ಪರ್ಧಾತ್ಮಕವಲ್ಲದ ಸ್ಪರ್ಧೆಯಿಲ್ಲದ ಸ್ಪರ್ಧೆಯಿಲ್ಲದ ಪ್ರತಿಬಂಧ ಅದರಲ್ಲಿ ಪ್ರತಿರೋಧಕವು ಕಿಣ್ವ ತಲಾಧಾರದ ಸಂಕೀರ್ಣಕ್ಕೆ ಮಾತ್ರ ಬಂಧಿಸಲ್ಪಡುತ್ತದೆ ಸ್ಪರ್ಧಾತ್ಮಕ ಸಂದರ್ಭದಲ್ಲಿ ಇದು ಕಿಣ್ವ ತಲಾಧಾರದ ಸಂಕೀರ್ಣಕ್ಕೆ ಬದ್ಧವಾಗಿರುತ್ತದೆ ಇದು ಕಿಣ್ವಕ್ಕೆ ಬಂಧಿಸಲ್ಪಡುತ್ತದೆ ಕಿಣ್ವಕ್ಕೆ ಬಂಧಿತವಾಗಿರುವ ಪ್ರತಿರೋಧಕದೊಂದಿಗೆ ಸ್ಪರ್ಧಾತ್ಮಕವಲ್ಲದ ಪ್ರತಿರೋಧದ ಸಂದರ್ಭದಲ್ಲಿ ಇದು ಕಿಣ್ವಕ್ಕೆ ಹಾಗೂ ಕಿಣ್ವ ತಲಾಧಾರದ ಸಂಕೀರ್ಣಕ್ಕೆ ಬದ್ಧವಾಗಿರುತ್ತದೆ ಸ್ಪರ್ಧೆಯಿಲ್ಲದ ಸಂದರ್ಭದಲ್ಲಿ ಇದು ಕಿಣ್ವ ತಲಾಧಾರ ಸಂಕೀರ್ಣಕ್ಕೆ ಮಾತ್ರ ಬಂಧಿಸಲ್ಪಡುತ್ತದೆ ಅಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆಯ ಕಾರ್ಯವಿಧಾನವೆಂದರೆ ಮೈಕೆಲಿಸ್ ಮೆನ್ಟೆನ್ ಜೊತೆಗೆ ಎನ್ಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಪ್ಲಸ್ I ಇದು ನಿಮಗೆ ಹಿಮ್ಮುಖವಾಗಿ ಎನ್ಜೈಮ್ ಸಬ್ಸ್ಟ್ರೇಟ್ ಇನ್ಹಿಬಿಟೊರ್ ಕಾಂಪ್ಲೆಕ್ಸ್ ಅನ್ನು ನೀಡುತ್ತದೆ ಇದರ ವ್ಯುತ್ಪತ್ತಿ ಹೀಗಿರುತ್ತದೆ ನಾವು ಇಲ್ಲಿ ನೋಡುವಂತೆ ಸ್ಪರ್ಧೆಯಿಲ್ಲದ ಪ್ರತಿಬಂಧಕ್ಕಾಗಿ v m ಮತ್ತು K m ಎರಡನ್ನೂ ಮಾರ್ಪಡಿಸಲಾಗಿದೆ ಆದ್ದರಿಂದ ಇವು ಈ ಕೋರ್ಸ್ನಲ್ಲಿ ನಾವು ನೋಡಬೇಕಾದ ಮೂರು ರೀತಿಯ ಇತರ ಚಲನಶಾಸ್ತ್ರಗಳು ಈ ರೀತಿಯ ಚಲನಶಾಸ್ತ್ರವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾವು ಒಂದು ಸಮಸ್ಯೆಯನ್ನು ಬಗೆಹರಿಸೋಣ ಮತ್ತು ಸಹಜವಾಗಿ ಇತರ ರೀತಿಯ ಚಲನಶಾಸ್ತ್ರವೂ ಇದೆ ಆದರೆ ನಾವು ಅದನ್ನು ಈ ಕೋರ್ಸ್ನಲ್ಲಿ ಕಲಿಯುವುದಿಲ್ಲ ನಾವು ಸಮಸ್ಯೆಯನ್ನು ಮಾಡುವ ಮೊದಲು ನಾನು ನಿಮಗೆ ಇನ್ನೊಂದು ವಿಷಯವನ್ನು ಹೇಳುತ್ತೇನೆ ಕಿಣ್ವಗಳು ಹೆಚ್ಚಾಗಿ ಪ್ರೋಟೀನ್ಗಳು ನಾವು ಇತರ ಕಿಣ್ವಗಳಿಗೆ ಹೋಗುವುದು ಬೇಡ ಹೆಚ್ಚಾಗಿ ಪ್ರೋಟೀನ್ಗಳು ಮತ್ತು ಅವುಗಳ ಕ್ರಿಯಾತ್ಮಕತೆಯು ಪ್ರೋಟೀನ್ ಹೇಗೆ ಮಡಚಿಕೊಳ್ಳುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನಿಮ್ಮ ಮೂಲ ಜೀವಶಾಸ್ತ್ರ ಕೋರ್ಸ್ನಿಂದ ನೀವೆಲ್ಲರೂ ಇದನ್ನು ತಿಳಿದಿದ್ದೀರಿ ಆದ್ದರಿಂದ ಮಡಿಸುವಿಕೆಯು ಸೂಕ್ತವಲ್ಲದಿದ್ದರೆ ಅಥವಾ ಅದು ಕೆಲವು ವಿಧಾನಗಳಿಂದ ತೊಂದರೆಗೊಳಗಾಗಿದ್ದರೆ ಕಿಣ್ವವು ನಿಷ್ಕ್ರಿಯವಾಗುತ್ತದೆ ಆಯ್ಕ್ಟಿವ್ ಸೈಟ್ಸ್ಗಳು ಬದಲಾದರೆ ಕಿಣ್ವಗಳು ನಿಷ್ಕ್ರಿಯವಾಗುತ್ತವೆ ಅದನ್ನು ತಪ್ಪಿಸಲು ಮತ್ತು ಕಿಣ್ವವನ್ನು ಮರುಬಳಕೆ ಮಾಡಲು ಕಿಣ್ವವನ್ನು ನಿಶ್ಚಲಗೊಳಿಸಲಾಗಿದೆ ಅವರು ಕಿಣ್ವದ ಚಟುವಟಿಕೆಗೆ ನಿರ್ಣಾಯಕವಲ್ಲದ ಭಾಗಗಳನ್ನು ತೆಗೆದುಕೊಂಡು ನಾನ್ ಆಯ್ಕ್ಟಿವ್ ಸೈಟ್ಸ್ಗಳನ್ನು ತೆಗೆದುಕೊಂಡು ನಂತರ ಅವುಗಳನ್ನು ಕೆಲವು ಮ್ಯಾಟ್ರಿಕ್ಸ್ಗಳಲ್ಲಿ ಲಂಗರು ಹಾಕಿದ್ದಾರೆ ಇದು ಮಣಿ ಅಥವಾ ಜೆಲ್ ಅಥವಾ ಬೆಡ್ನಂತಹ ಸರಂಧ್ರ ಮ್ಯಾಟ್ರಿಕ್ಸ್ ಆಗಿರಬಹುದು ಮತ್ತು ಕಿಣ್ವದ ಪ್ರತಿಕ್ರಿಯೆಯನ್ನು ನಿಶ್ಚಲಗೊಳಿಸಿದ ಅಥವಾ ನಿಶ್ಚಲವಾಗಿರುವ ಕಿಣ್ವದೊಂದಿಗೆ ನಿರ್ವಹಿಸಿದ್ದಾರೆ ಅವರು ಕಿಣ್ವಗಳನ್ನು ಸರಂಧ್ರ ಮ್ಯಾಟ್ರಿಕ್ಸ್ನಲ್ಲಿ ಇರಿಸಿದ್ದಾರೆ ಮತ್ತು ಕಿಣ್ವದ ಪ್ರತಿಕ್ರಿಯೆಗಳನ್ನು ನಡೆಸಲು ನಾವು ಜೈವಿಕ ರಿಯಾಕ್ಟರ್ಗಳಲ್ಲಿರುವ ಮ್ಯಾಟ್ರಿಕ್ಸ್ ಅನ್ನು ಬಳಸುತ್ತೇವೆ ಮಣಿಗಳು ಮತ್ತು ಜೆಲ್ಗಳು ಅದನ್ನು ನೋಡುವುದು ತುಂಬಾ ಸುಲಭ ನೀವು ಅವುಗಳನ್ನು ರಿಯಾಕ್ಟರ್ಗೆ ಸೇರಿಸಬಹುದು ಕಲಕಿದ ರಿಯಾಕ್ಟರ್ ಇರಬಹುದು ತದನಂತರ ತಲಾಧಾರವು ಈ ಮಣಿಗಳು ಅಥವಾ ಜೆಲ್ಗಳಿಗೆ ಸಿಲುಕುತ್ತದೆ ಅದು ಕಿಣ್ವದೊಂದಿಗೆ ಸಂವಹಿಸುತ್ತದೆ ಉತ್ಪನ್ನವು ತಯಾರಾಗುತ್ತದೆ ಉತ್ಪನ್ನವು ಹೊರಬರುತ್ತದೆ ಅಥವಾ ಅದು ಬೆಡ್ನಲ್ಲಿ ಆಗಬಹುದು ಅಲ್ಲಿ ನಾವು ಈ ಮ್ಯಾಟ್ರಿಕ್ಸ್ನೊಂದಿಗೆ ಬೆಡ್ ಅನ್ನು ಹೊಂದಿದ್ದೇವೆ ತಲಾಧಾರದ ಸೊಲ್ಯೂಷನ್ ಈ ಬೆಡ್ನ ಮೂಲಕ ಹಾದುಹೋಗುತ್ತದೆ ಮತ್ತು ಬೆಡ್ನ ಕೊನೆಯಲ್ಲಿ ಅದು ಹೊರಬಂದಾಗ ಪರಿವರ್ತನೆ ಆಗಿರುತ್ತದೆ ಆದ್ದರಿಂದ ಇದು ಕಿಣ್ವ ನಿಶ್ಚಲತೆಗೆ ಒಂದು ಉದಾಹರಣೆಯಾಗಿದೆ ಇದನ್ನು ಉದ್ಯಮದಲ್ಲಿ ಕೆಲವು ಉತ್ಪನ್ನಗಳಿಗೆ ಹೆಚ್ಚು ಬಳಸಲಾಗುತ್ತದೆ ಆದ್ದರಿಂದ ಇದು ಕೈಗಾರಿಕಾ ಪ್ರಕ್ರಿಯೆಯಾಗಿದೆ ಜೆಲ್ಗಳು ನ್ಯಾನೊ ಕಣಗಳು ಮತ್ತು ಸಣ್ಣ ಮೇಲ್ಮೈಗಳಲ್ಲಿಯೂ ಸಹ ಅವು ನಿಶ್ಚಲವಾಗಿವೆ ಈ ಕಿಣ್ವಗಳನ್ನು ಸೂಕ್ತವಾಗಿ ಬಳಕೆ ಮಾಡಿದಾಗ ಅವುಗಳನ್ನು ಕೀಟನಾಶಕಗಳು ಅಥವಾ ಭಾರವಾದ ಲೋಹಗಳನ್ನು ಪತ್ತೆಹಚ್ಚಲು ಜೈವಿಕ ಸಂವೇದಕಗಳಾಗಿ ಬಳಸಬಹುದು ಮತ್ತು ಗ್ಲೂಕೋಸ್ನ ವಿಶ್ಲೇಷಣೆಗೂ ಸಹ ಬಳಸಬಹುದು ಕಿಣ್ವದ ನಿಶ್ಚಲತೆ ಬಹುಶಃ ಗ್ಲೂಕೋಸ್ ಆಕ್ಸಿಡೇಸ್ ನಿಶ್ಚಲವಾಗಿರುವ ಗ್ಲೂಕೋಸ್ ಆಕ್ಸಿಡೇಸ್ ಅನ್ನು ಗ್ಲೂಕೋಸ್ ಸಂವೇದಕವಾಗಿ ಸೂಕ್ತ ಸ್ವರೂಪದಲ್ಲಿ ಬಳಸಬಹುದು ಸಾಮಾನ್ಯವಾಗಿ ಮಾಡುವುದು ಕೂಡ ಅದನ್ನೇ ಆದ್ದರಿಂದ ಇದನ್ನು ಉತ್ಪಾದನಾ ಉದ್ದೇಶಕ್ಕಾಗಿ ಮಾತ್ರವಲ್ಲದೆ ವಿವಿಧ ಉದ್ದೇಶಗಳಿಗಾಗಿ ಬಳಸಬಹುದು ಕೈಗಾರಿಕಾ ವಲಯದಲ್ಲಿ ಕಿಣ್ವ ನಿಶ್ಚಲತೆಯ ಬಳಕೆಯ ಕೆಲವು ಉದಾಹರಣೆಗಳೆಂದರೆ ಔಷಧ ಉದ್ಯಮದಲ್ಲಿ ಪೆನಿಸಿಲಿನ್ ಅಸಿಲೇಸ್ಅನ್ನು ನಿಶ್ಚಲಗೊಳಿಸಲಾಗಿದೆ ಮತ್ತು ನಿಶ್ಚಲವಾಗಿರುವ ಕಿಣ್ವವನ್ನು ಪೆನ್ಸಿಲಿನ್ G ಯಿಂದ 6 APA ಉತ್ಪಾದನೆಗೆ ಬಳಸಲಾಗಿದೆ 6 APA ಆದ್ಯತೆಯ ಪ್ರತಿಜೀವಕವಾಗಿದೆ ಎಂದು ನಾವು ನೋಡಿದ್ದೇವೆ ಮತ್ತು ಉದ್ಯಮದಲ್ಲಿ ಪೆನ್ಸಿಲಿನ್ G ಅನ್ನು 6 APAಗೆ ಪರಿವರ್ತಿಸುವುದನ್ನು ಒಂದು ಎನ್ಜೈಮ್ ಇಂಮೊಬಿಲೈಜ್ಡ್ ರಿಯಾಕ್ಟರ್ ನಲ್ಲಿ ಮಾಡಲಾಗುತ್ತದೆ ಆಹಾರ ಉದ್ಯಮದಲ್ಲಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ನ ಮಿಶ್ರಣವಾದ ಸಿಹಿ ಇನ್ವರ್ಟ್ ಸಕ್ಕರೆಯನ್ನು ಉತ್ಪಾದಿಸಲು ಗ್ಲೂಕೋಸ್ ಐಸೋಮರೇಸ್ ಬಳಸಲಾಗುತ್ತದೆ ಇದನ್ನು ಕೂಡ ನಿಶ್ಚಲ ಗ್ಲೂಕೋಸ್ ಐಸೋಮರೇಸ್ನಿಂದ ಮಾಡಲಾಗುತ್ತದೆ ತೈಲ ಉದ್ಯಮದಲ್ಲಿ ನಿಶ್ಚಲವಾದ ಕಿಣ್ವ ಲಿಪೇಸ್ಗಳನ್ನು ಬಳಸಿ ಜೈವಿಕ ತೈಲದಿಂದ ಜೈವಿಕ ಡೀಸೆಲ್ ಉತ್ತ್ಪಾದಿಸಲಾಗುತ್ತದೆ ಇಲ್ಲಿಯೂ ಕೂಡ ನಿಶ್ಚಲವಾದ ಲಿಪೇಸ್ಗಳನ್ನು ಬಳಸಲಾಗುತ್ತದೆ ಮತ್ತು ಇದು ಒಂದು ಕಾಗದ ಇಲ್ಲಿ ನಿಮ್ಮ ಉಲ್ಲೇಖಗಳ ಪಟ್ಟಿ ಇದೆ ಹೆಚ್ಚುವರಿ ಮೂಲಗಳ ಪಟ್ಟಿ ಇದೆ ನೀವು ಹೋಗಿ ಅದರಿಂದ ಓದಿಕೊಳ್ಳಬಹುದು ಸಂಪೂರ್ಣ ಉಲ್ಲೇಖ ಇಲ್ಲಿದೆ ಇದನ್ನು ಜೈವಿಕ ವಿಜ್ಞಾನಗಳ ಸಂಶೋಧನಾ ಜರ್ನಲ್ನಲ್ಲಿ 2010 ರಲ್ಲಿ ಪ್ರಕಟಿಸಲಾಗಿದೆ ಇದು ಖಾನ್ ಮತ್ತು ಅಲ್ಜೋಹೈರಿ ಅವರಿಂದ ಶೀರ್ಷಿಕೆ ಹೀಗಿದೆ ರೀಸೆಂಟ್ ಅಡ್ವಾನ್ಸಸ್ ಅಂಡ್ ಅಪ್ಪ್ಲಿಕೆಶನ್ಸ್ ಇನ್ ಇಂಮೊಬಿಲೈಝಷನ್ ಎಂಜಿಮ್ ಟೆಕ್ನಾಲಜೀಸ್ ಆ ರಿವ್ಯೂ recent advances and applications in immobilization enzyme technologies a review ಆದ್ದರಿಂದ ನಿಶ್ಚಲವಾಗಿರುವ ಕಿಣ್ವಗಳ ಬಗ್ಗೆ ಕೆಲವು ವಿವರಗಳನ್ನು ತಿಳಿದುಕೊಳ್ಳಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಆ ಬರಹವನ್ನು ಓದಬಹುದು ಕೇವಲ ಕಿಣ್ವಗಳು ಮಾತ್ರವಲ್ಲ ನಾವು ಮೊದಲೇ ನೋಡಿದ ಜೀವಕೋಶಗಳು ಅವುಗಳನ್ನು ಸಹ ನಿಶ್ಚಲಗೊಳಿಸಬಹುದು ಜೀವಕೋಶಗಳು ಜೈವಿಕ ರಿಯಾಕ್ಟರ್ನ ಕಠಿಣ ವಾತಾವರಣದಿಂದ ಹೊರಬರಲು ಇದು ಸಹಾಯ ಮಾಡುತ್ತದೆ ಇದರಿಂದ ಜೀವಕೋಶಗಳನ್ನು ರಕ್ಷಿಸಬಹುದು ದರಗಳು ಮತ್ತು ಇನ್ನಿತರ ವಿಷಯಗಳಲ್ಲಿ ಕೆಲವು ಕಠಿಣಾಯಿಗಳಿವೆ ಆದರೆ ಈ ಒಂದು ಪರಿಕಲ್ಪನೆಯ ಪ್ರಕಾರ ನೀವು ನಿಶ್ಚಲವಾಗಿರುವ ಕೋಶಗಳನ್ನು ನಿಶ್ಚಲಗೊಳಿಸಿದ ಕಿಣ್ವಗಳನ್ನು ಬಳಸಬಹುದು ಮತ್ತು ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ನಿಶ್ಚಲವಾಗಿರುವ ಜೀವಕೋಶಗಳನ್ನು ಹೆಚ್ಚು ಅಧ್ಯಯನ ಮಾಡಲಾಗಿದೆ ಬಹುಶಃ ಅವುಗಳನ್ನು ಬಳಸಲಾಗಿದೆ ಇದರೊಂದಿಗೆ ಅಭ್ಯಾಸ ಸಮಸ್ಯೆ 2 2 ಅನ್ನು ನೋಡೋಣ ಮತ್ತು ನಾವು ಈ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ಇದನ್ನು ಹೇಗೆ ಪರಿಹರಿಸಬೇಕೆಂದು ಹೇಳುತ್ತೇನೆ ಅಭ್ಯಾಸ ಸಮಸ್ಯೆ 2 2 ಇದಕ್ಕೂ ಮೊದಲು ನಾವು ಕಲಿತ ಸಣ್ಣ ಉಪನ್ಯಾಸದ ತ್ವರಿತ ಪುನರಾವರ್ತನೆ ಮಾಡೋಣ ಮೈಕೆಲಿಸ್ ಮೆನ್ಟೆನ್ ಚಲನಶಾಸ್ತ್ರಕ್ಕಿಂತ ಭಿನ್ನವಾದ ಕಿಣ್ವಗಳ ಚಲನ ಕಾರ್ಯವಿಧಾನಗಳನ್ನು ನಾವು ನೋಡಿದ್ದೇವೆ ವಿಶೇಷವಾಗಿ ನಾವು ಪ್ರತಿಬಂಧಕ ಚಲನಶಾಸ್ತ್ರವನ್ನು ನೋಡಿದ್ದೇವೆ ನಾವು ಮೂರು ವಿಧದ ಪ್ರತಿಬಂಧಕ ಚಲನಶಾಸ್ತ್ರವನ್ನು ನೋಡಿದ್ದೇವೆ - ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕವಲ್ಲದ ಮತ್ತು ಸ್ಪರ್ಧೆಯಿಲ್ಲದ ಕಾರ್ಯವಿಧಾನದ ವಿಷಯದಲ್ಲಿ ಸ್ಪರ್ಧಾತ್ಮಕ ಸಮಯದಲ್ಲಿ ಏನಾಗುತ್ತದೆ ಸ್ಪರ್ಧಾತ್ಮಕವಲ್ಲದ ಸಮಯದಲ್ಲಿ ಏನಾಗುತ್ತದೆ ಮತ್ತು ಸ್ಪರ್ಧೆಯಿಲ್ಲದ ಸಮಯದಲ್ಲಿ ಏನಾಗುತ್ತದೆ ಎಂದು ನೋಡಿದ್ದೇವೆ ಒಂದು ಪ್ರತಿರೋಧಕವು ಮೂಲಭೂತವಾಗಿ ಯಾವುದರೊಂದಿಗೆ ಬಂಧಿಸಲ್ಪಡುತ್ತದೆ ಎಂಬುದು ವ್ಯತ್ಯಾಸವನ್ನುಂಟುಮಾಡುತ್ತದೆ ಮತ್ತು ಕೀನೆಟಿಕ್ ಎಕ್ಸ್ಪ್ರೆಶನ್ಅಭಿವ್ಯಕ್ತಿ ಕೂಡ ಮಾರ್ಪಡಿಸಿದ ಮೊದಲ ಸಂದರ್ಭದಲ್ಲಿ ಭಿನ್ನವಾಗಿರುತ್ತದೆ ಎರಡನೆಯ ಸಂದರ್ಭದಲ್ಲಿ ಇನ್ನೊಂದನ್ನು ಮಾರ್ಪಡಿಸಲಾಗಿದೆ ಮೂರನೆಯ ಸಂದರ್ಭದಲ್ಲಿ ಎರಡನ್ನೂ ಮಾರ್ಪಡಿಸಲಾಗಿದೆ ಇದು ನಾವು ಇಲ್ಲಿಯವರೆಗೂ ನೋಡಿದ್ದು ತದನಂತರ ಉದ್ಯಮದಲ್ಲಿ ನಿಶ್ಚಲವಾಗಿರುವ ಕಿಣ್ವಗಳನ್ನು ಬಳಸುತ್ತಿರುವ ಬಗ್ಗೆ ನಾವು ನೋಡಿದ್ದೇವೆ ಇದನ್ನು ಹೇಳಿದ ನಂತರ ಅಭ್ಯಾಸದ ಸಮಸ್ಯೆ 2 2 ಅನ್ನು ನೋಡೋಣ ಕಿಣ್ವವು ಸಾಮಾನ್ಯವಾಗಿ S ತಲಾಧಾರವನ್ನು P ಉತ್ಪನ್ನವಾಗಿ ಪರಿವರ್ತಿಸುವಲ್ಲಿ ಮೈಕೆಲಿಸ್ ಮೆನ್ಟೆನ್ ನಡವಳಿಕೆಯನ್ನು ತೋರಿಸುತ್ತದೆ ಮೇಲಿನ ಪರಿವರ್ತನೆಗಾಗಿ ಅದರ M M ನಿಯತಾಂಕಗಳನ್ನು ವಿಭಿನ್ನ ಸಾಂದ್ರತೆಗಳಲ್ಲಿ ಮತ್ತೊಂದು ವಸ್ತು I ನ ಉಪಸ್ಥಿತಿಯಲ್ಲಿ ಅಂದಾಜು ಮಾಡಿದಾಗ ಇದು ಈ ಕೆಳಗಿನ ಡೇಟಾವನ್ನು ನೀಡಿತು ಟೈಪ್ ಆಫ್ ಇನ್ಹಿಬಿಷನ್ ಪ್ರತಿಬಂಧದ ಪ್ರಕಾರ ಮತ್ತು ಇನ್ಹಿಬಿಷನ್ ಕಾನ್ಸ್ಟಂಟ್ ಅನ್ನು ನಿರ್ಧರಿಸಿ ಇಲ್ಲಿ ಮೈಕೆಲಿಸ್ ಮೆನ್ಟೆನ್ ನಿಯತಾಂಕಗಳನ್ನು ನೀಡಿದರೆ v max ಮ್ಯಾಕ್ಸ್ ಮತ್ತು K m v max ನಿಮಿಷಕ್ಕೆ ಮಿಲಿಮೋಲಾರ್ ನಂತೆ K m ಮಿಲಿಮೋಲಾರ್ ನಂತೆ ಮತ್ತು ಪ್ರತಿರೋಧಕ ಸಾಂದ್ರತೆಯನ್ನು ಮಿಲಿಮೋಲಾರ್ನಲ್ಲಿ 0 0 5 1 5 ಮತ್ತು 10 ಎಂದು ನೀಡಲಾಗಿದೆ ಆದ್ದರಿಂದ ಇವುಗಳು ನಾವು ಪಡೆದ ಮೈಕೆಲಿಸ್ ಮೆನ್ಟೆನ್ ನಿಯತಾಂಕಗಳು ವಿವಿಧ ಪ್ರತಿರೋಧಕ ಸಾಂದ್ರತೆಗಳಲ್ಲಿ v m ಮತ್ತು K m ಟೈಪ್ ಆಫ್ ಇನ್ಹಿಬಿಷನ್ ಅನ್ನು ಮತ್ತು ಇನ್ಹಿಬಿಷನ್ ಕಾನ್ಸ್ಟಂಟ್ K I ಅನ್ನು ನೀವು ಕಂಡುಹಿಡಿಯಬೇಕು ಮುಂದುವರಿಯಿರಿ ಮತ್ತು ಅದನ್ನು ಮಾಡಿ ಮುಂದಿನ ಉಪನ್ಯಾಸದಲ್ಲಿ ಭೇಟಿಯಾದಾಗ ನಾವು ವಿಷಯಗಳನ್ನು ಮುಂದುವರಿಸೋಣ